ಹಲೋ ಮತ್ತು ವಿನ್ಯಾಸ ಚಿಂತನೆಗೆ ಮತ್ತೆ ಸ್ವಾಗತ ಇಂದು ನಾನು ವಿನ್ಯಾಸ ಚಿಂತನೆಯ ಮೊದಲ ಮಾಡ್ಯೂಲ್ ಅನ್ನು ನಿಮಗೆ ಪ್ರಸ್ತುತಪಡಿಸಲು ತುಂಬಾ ಉತ್ಸುಕನಾಗಿದ್ದೇನೆ ಇದು ಬಹಳ ಮುಖ್ಯವಾದ ಮಾಡ್ಯೂಲ್ ಆಗಿದೆ ಇದು ವಿನ್ಯಾಸದ ಚಿಂತನೆಯ ಕೇಂದ್ರ ಭಾಗವಾಗಿದೆ ಆದ್ದರಿಂದ ವಿನ್ಯಾಸ ಚಿಂತನೆಯ ಹೃದಯವೇ ಅನುಭೂತಿ ಆಗಿರುತ್ತದೆ ನಿಮಗೆ ತಿಳಿದಿದೆಎಂದು ನಾವು ನಂಬುತ್ತೇವೆ ಆದ್ದರಿಂದ ಇನ್ನೊಬ್ಬರನ್ನು ಅರ್ಥ ಮಾಡಿಕೊಳ್ಳುವುದು ಅನುಭೂತಿಯಾಗಿದೆ ನೀವು ಬೇರೊಬ್ಬರ ಮನಸ್ಸಿನಲ್ಲಿ ಪ್ರವೇಶಿಸಿ ಮತ್ತು ಅವರು ಏನು ಯೋಚಿಸುತ್ತಿದ್ದಾರೆ ಅದನ್ನು ತಿಳಿದುಕೊಳ್ಳುವುದು ಆದ್ದರಿಂದ ನೀವೇ ಆ ಅನುಭವದ ಮೂಲಕ ಹೋಗಿ ದೃಢಪಡಿಸಿಕೊಳ್ಳುವುದು ಅನುಭೂತಿಯ ಒಂದು ಮಾರ್ಗ ವಾಗಿದೆ ಆದ್ದರಿಂದ ಅವರು ಬಾಹ್ಯರಂತೆ ಗಮನಿಸುವುದು ಯೋಚಿಸುವುದು ಮತ್ತು ಬರೆಯುವುದು ಮಾಡುತ್ತಾರೆ ಆದ್ದರಿಂದ ನೀವು ಎರಡು ಪಾತ್ರಗಳನ್ನು ಮಾಡಬೇಕಾಗುತ್ತದೆ ಇದನ್ನು ಇನ್ನೊಬ್ಬ ವ್ಯಕ್ತಿಯೊಂದಿಗೆ ತಂಡದಲ್ಲಿ ಉತ್ತಮವಾಗಿ ನೋಡಿಕೊಳ್ಳಲು ಇದರಿಂದಾಗಿ ಆ ವ್ಯಕ್ತಿಯು ತನ್ನ ಅನುಭವದ ಮೂಲಕ ಅಥವಾ ಬೇರೆ ರೀತಿಯಲ್ಲಿ ವೀಕ್ಷಣೆಯನ್ನು ಮಾಡುತ್ತಾನೆ ಆದ್ದರಿಂದ ಈ ಎರಡು ಪಾತ್ರಗಳನ್ನು ಸುಲಭವಾಗಿ ವಿಂಗಡಿಸಬಹುದು ನೀವು ಇನ್ನೊಬ್ಬ ವ್ಯಕ್ತಿ ಇಲ್ಲದ್ದಿದರೆ ಅದನ್ನು ನೀವೇ ಮಾಡಬಹುದು ಆದರೆ ಅದು ನಿಮಗೆ ಡಬಲ್ ಕೆಲಸವಾಗಿರುತ್ತದೆ ಆದ್ದರಿಂದ ಅನುಭೂತಿಯು ಬೇರೊಬ್ಬರ ಅನುಭವವನ್ನು ತಮಗೆ ಆದಂತೆ ತಿಳಿಯುವುದು ಆದ್ದರಿಂದ ಉದಾಹರಣೆಗೆ ಐಡಿಇಯೊ ವಿನ್ಯಾಸ ಚಿಂತನೆಯ ಸಂಸ್ಥೆಯಾಗಿದೆ ಐಡಿಇಯೊ ಕಾಮ್ideo com ಎಂಬ ಕಂಪನಿಯ ಎರಡು ಉದಾಹರಣೆಗಳನ್ನು ನಾನು ನಿಮಗೆ ನೀಡುತ್ತೇನೆ ನಾನು ವೆಬ್ಸೈಟ್ ನಲ್ಲಿ ಅಥವಾ ಅವರ ವೀಡಿಯೊವೊಂದರಲ್ಲಿ ಓದಿದ್ದನ್ನು ನೆನಪಿಸಿಕೊಳ್ಳುತ್ತಿದ್ದೇನೆ ಅದರಲ್ಲಿ ಅವರು 'ನಾವು ತುರ್ತು ಕೋಣೆಯ ರೋಗಿಗಳಿಗೆ ಸಹಾಯ ಮಾಡುವುದೇ ಎಂದು ಹೇಳಿದ್ದೇವೆ ಆದ್ದರಿಂದತುರ್ತು ಕೋಣೆಯು ಆಘಾತದ ಆರೈಕೆಗಾಗಿ ಇರುತ್ತದೆ ಆಂಬ್ಯುಲೆನ್ಸ್ ಬರುತ್ತದೆ ರೋಗಿಯನ್ನು ಸ್ಟ್ರೆಚರ್ ನಲ್ಲಿ ಕರೆದುಕೊಂಡು ಬರುತ್ತಾರೆ ಮತ್ತು ಅವರಿಗೆ ತಕ್ಷಣದ ಗಮನ ಕೊಡಬೇಕಾಗುತ್ತದೆ ಆದ್ದರಿಂದ ಈ ಅನುಭವದ ಮೂಲಕ ಸಾಗುತ್ತಿರುವ ಜನರಿಗೆ ನಾವು ಹೇಗೆ ಸಹಾಯ ಮಾಡಬಹುದು ಆದ್ದರಿಂದ ಮೊದಲ ಹೆಜ್ಜೆ ಎಂದರೆ ನಾವು ಈ ಅನುಭವವನ್ನು ನಾವೇ ಅನುಭವಿಸಬಹುದೇ ಎಂದು ನೋಡುವುದು ಆಘಾತದ ಭಾಗವನ್ನು ಬಿಡಿ ಆದರೆ ಕನಿಷ್ಠ ಅವರು ಏನು ಅನುಭವಿಸುತ್ತಿದ್ದಾರೆ ಅದನ್ನು ಊಹಿಸಬಹುದು ಸುಲಭವಾದ ಮಾರ್ಗವೆಂದರೆ ಹೋಗಿ ಅವರನ್ನು ಸಂದರ್ಶಿಸಿ ಮತ್ತುಅವರ ಅನುಭವ ಹೇಗಿದೆ ಎಂಬುದರ ಕುರಿತು ಕೆಲವು ಸತ್ಯಗಳನ್ನು ತಿಳಿದುಕೊಳ್ಳಿ ನೀವು ಮಾಡಬಹುದೇ ಎಂದು ನೋಡಿ ಮತ್ತು ನೀವು ಅದನ್ನು ಗಮನಿಸಬಹುದು ಅದು ಖಂಡಿತವಾಗಿಯೂ ಒಂದು ಮಾರ್ಗವಾಗಿದೆ ಆದರೆ ಐಡಿಇಯೊ ತಂಡವು ಇಲ್ಲ ನಾವು ಅದನ್ನು ಹೆಚ್ಚು ಭಾವನೆಗಳಿಂದ ಮಾಡುತ್ತೇವೆ ಎಂದು ಹೇಳಿದರು ಆದ್ದರಿಂದ ಐಡಿಇಯೊ ತಂಡದ ವ್ಯಕ್ತಿಯೊಬ್ಬರು ಏನು ಮಾಡಿದ್ದಾರೆಂದರೆ ಅವರ ದೇವಾಲಯದ ಪಕ್ಕದಲ್ಲಿಯೇ ಕ್ಯಾಮೆರಾ ದಿಂದ ಪಟ್ಟಿ ಮಾಡಿ ವೀಡಿಯೊ ಕ್ಯಾಮೆರಾದಲ್ಲಿ ವ್ಯಕ್ತಿಯು ಹಾದುಹೋಗುವಂತೆಯೇ ಇಡೀ ವಿಷಯವನ್ನು ರೆಕಾರ್ಡ್ ಮಾಡಿದ್ದಾರೆ ಆದ್ದರಿಂದ ಅವನು ರೋಗಿಗಳಲ್ಲಿ ಒಬ್ಬ ರೋಗಿನಂತೆ ನಟಿಸುವನು ಮತ್ತು ಎಂದು ಈ ವ್ಯಕ್ತಿಯು ಆಸ್ಪತ್ರೆಯ ತಂಡದ ಉಳಿದವರಿಗೆ ತಿಳಿಸಿದನು ಆದ್ದರಿಂದ ಅವನನ್ನು ಆಂಬ್ಯುಲೆನ್ಸ್ ನಿಂದ ಕರೆದೊಯ್ಯಲಾಯಿತು ಮತ್ತು ನಾನು ಮೊದಲೇ ಹೇಳಿದಂತೆ ಇಡೀ ವಿಷಯವನ್ನು ದಾಖಲಿಸಲಾಗಿತು ಆದ್ದರಿಂದ ಅವನನ್ನು ಆಂಬ್ಯುಲೆನ್ಸ್ನಿಂದ ತುರ್ತು ಕೋಣೆ ಕರೆದೊಯ್ಯದಕ್ಕಾಗಿ ಸ್ಟ್ರೆಚರ್ನಿಂದ ಅವರ ಹಾಸಿಗೆಯಿಂದ ಅವನ ಹಾಸಿಗೆಗೆ ಮತ್ತು ವೈದ್ಯರು ಮತ್ತು ಪರಿಚಾರಕರು ನೋಡಿಕೊಳ್ಳುವ ಮುಖ್ಯ ಹಾಸಿಗೆಗೆ ವರ್ಗಾಯಿಸಲಾಯಿತುಆದ್ದರಿಂದ ಅವನು ಈ ನಟನೆಗೆ ಎಷ್ಟು ಸಮಯ ತೆಗೆದುಕೊಂಡನು ಎಂದು ನನಗೆ ತಿಳಿದಿಲ್ಲ ಆದರೆ ಅದು ರೆಕಾರ್ಡ್ ಆಗಿದೆ ಕುತೂಹಲಕಾರಿಯಾಗಿ ಅವನು 'ಸರಿ ಕ್ಯಾಮೆರಾ ನಲ್ಲಿ ಏನು ಇದೆ ಎಂದು ನೋಡಬೇಕು ಅವನು ಇಡೀ ವೀಡಿಯೊವನ್ನು ಪ್ಲೇ ಮಾಡುತ್ತಾನೆ ಮತ್ತು ಅವನು ಇಡೀ ವೀಡಿಯೊ ವನ್ನು ನೋಡಿದ್ದಾನೆ ಮತ್ತು ಆದರೆ ಹೆಚ್ಚಿನ ಸಮಯ ವೀಡಿಯೊ ತುರ್ತು ಕೋಣೆಯ ಚಾವಣಿಯನ್ನು ರೆಕಾರ್ಡ್ ಮಾಡಿರುವುದನ್ನು ಕಂಡುಕೊಳ್ಳುತ್ತಾನೆ ಸರಿ ಯಾರಾದರೂ ರೋಗಿಯ ಮೇಲೆ ಶಸ್ತ್ರಕ್ರಿಯೆ ಅಥವಾ ಅವರ ಶಸ್ತ್ರಚಿಕಿತ್ಸೆ ಮಾಡುತ್ತಿದ್ದಾರೆ ಅವರು ಏಂಥಾದರೂ ಔಷಧೀಕರಣ ಮಾಡುತ್ತಿದ್ದಾರೆ ಯಾವ ಚುಚ್ಚುಮದ್ದನ್ನು ಚುಚ್ಚುತ್ತಿದ್ದಾರೆ ಎಂದು ರೋಗಿಯು ಅಂದುಕೊಂಡಿದ್ದರು ಆದರೆ ಇಡೀ ಪ್ರಕ್ರಿಯೆಯಲ್ಲಿ ರೋಗಿ ಹೆಚ್ಚಿನ ಸಮಯ ನೋಡಿದ್ದು ಚಾವಣಿಯಾಗಿದೆ ಬಹುಶಃ ಬಹಳ ಆಘಾತಕಾರಿ ಅನುಭವ ಆದರೆ ಚಾವಣಿಯ ಕೆಳಗಡೆ ನೋಡಲು ಏನು ಮಾಡಬೇಕು ಆದ್ದರಿಂದ ಇದು ಅವರಿಗೆ ಈ ಮೂಲಕ ಪ್ರಮುಖ ಅನುಭವದ ಸಂಪೂರ್ಣ ಒಳನೋಟವಾಗಿತ್ತು ನಾವು ಅದನ್ನು ಹೇಗೆ ಉತ್ತಮಗೊಳಿಸಬಹುದು ಎಂಬುದನ್ನು ನೋಡಬೇಕು ಅವರು ನೋಡುತ್ತಿರುವ ಬರಿ ಚಾವಣಿಯಾಗಿರುವುದ್ದನ್ನು ನಾವು ಅದನ್ನು ಹೇಗೆ ಉತ್ತಮಗೊಳಿಸಬಹುದು ಎಂಬುದನ್ನು ನೋಡಬೇಕು ಇದು ಸಮಸ್ಯೆಯ ಹೇಳಿಕೆಯಾಗಿರಬಹುದು ಈ ವ್ಯಕ್ತಿಯ ಸಂಪೂರ್ಣ ಆಘಾತ ಅನುಭವವನ್ನು ಕಡಿಮೆ ಮಾಡಲು ಉತ್ಸಾಹವನ್ನು ಹೆಚ್ಚುಗೊಳಿಸಲು ನೀವು ಆಸಕ್ತಿದಾಯಕ ಪರಿಹಾರಗಳನ್ನು ನೀಡಬಹುದು ಆದ್ದರಿಂದ ಇನ್ನು ಕೆಲಸ ಮಾಡಬೇಕಾಗಿದೆ ಎಂದು ಕಂಡುಹಿಡಿಯುವುದು ಮುಖ್ಯವಾಗಿದೆ ಆದ್ದರಿಂದ ಅದರಲ್ಲಿ ಅನುಭೂತಿ ಒಂದು ಪ್ರಮುಖ ನಿರ್ಣಯವನ್ನು ರೂಪಿಸಿತು ಮತ್ತೆ ಐಡಿಇಯೊ ತಮ್ಮ ಬ್ಲಾಗ್ ಅಥವಾ ಅವರ ವೀಡಿಯೊ ದಲ್ಲಿ ಹಂಚಿಕೊಂಡಿರುವ ಎರಡನೆಯ ಕಥೆ ಎಂದರೆ ಆರೋಗ್ಯ ರಕ್ಷಣೆಯ ಪ್ರಕರಣವಾಗಿದೆ ಅವರು ಹಿರಿಯ ನಾಗರಿಕರಿಗೆ ಸಹಾಯ ಮಾಡಲು ಬಯಸಿದ್ದರು ಹಿರಿಯ ನಾಗರಿಕ ಎಂದರೆ 60 ವರ್ಷಕ್ಕಿಂತ ಹೆಚ್ಚು ವಯಸ್ಸಾದವರು ಎಂದು ನಾನು ಊಹಿಸುತ್ತೇನೆ ಅವರು ವಯಸ್ಸಾದ ವ್ಯಕ್ತಿಯನ್ನು ನೋಡಿದರೆ 'ಅವರ ದೈನಂದಿನ ಜೀವನದಲ್ಲಿ ನಾನು ಹೇಗೆ ಸಹಾಯ ಮಾಡಬಹುದು ' ತುರ್ತು ಸನ್ನಿವೇಶದಲ್ಲಿ ಅಲ್ಲ ದಿನನಿತ್ಯದ ಜೀವನ ರೀತಿಯ ಪ್ರಕರಣದಲ್ಲಿ ಆಗಿರಬಹುದು ಆದ್ದರಿಂದ ಅವರು 60 ರ ದಶಕದ ಮಧ್ಯದಲ್ಲಿನ ಒಬ್ಬ ಮಹಿಳೆಯನ್ನು ಕರೆದರು ಮತ್ತು ಅವರಿಗೆ ಹೇಳಿದರು 'ಮೇಡಂ ನಾವು ನಿಮಗೆ ಸಹಾಯ ಮಾಡಲು ಏನಾದರೂ ಮಾಡಬಹುದೇ ನಾವು ಈ ವಿನ್ಯಾಸ ತಂಡದಿಂದ ಬಂದವರು ನಿಮ್ಮಂಥವರ ಜೀವನವನ್ನು ಉತ್ತಮಗೊಳಿಸಲು ನಾವು ಪ್ರಯತ್ನಿಸುತ್ತಿದ್ದೇವೆ ಆದ್ದರಿಂದ ನಾವು ನಿಮಗೆ ಸಹಾಯ ಮಾಡುವಂತಹ ಏನಾದರೂ ಇದೆಯಾ ಆದ್ದರಿಂದ ಆ ಮಹಿಳೆ ಮೊದಲು ಹೇಳಿದ ವಿಷಯವೆಂದರೆ ' ಓ ನನ್ನ ಜೀವನವು ಸಂಪೂರ್ಣವಾಗಿ ಉತ್ತಮವಾಗಿದೆ' ನಾನು ಚೆನ್ನಾಗಿದ್ದೇನೆ ನೀವು ನನಗೆ ನಿಜವಾಗಿಯೂ ಸಹಾಯ ಮಾಡುವಂತಹ ಯಾವುದು ನಿಮ್ಮ ಹತ್ತೀರ ಇಲ್ಲ ಆದ್ದರಿಂದ ಉತ್ತರವನ್ನು ಕೇಳಿದೆವು ಆದರೆ ಅದು ನಿಜಕ್ಕೂ ನಿಜವೆಂದು ಮನವರಿಕೆಯಾಗುವುದಿಲ್ಲ ಆದ್ದರಿಂದ ಈ ವ್ಯಕ್ತಿಯು ಅವರನ್ನು ಕೇಳಿದೆವು ಮೇಡಂ ನಾವು ನಿಮ್ಮನ್ನು ಭೇಟಿ ಮಾಡಬಹುದೇ ನಿಮ್ಮ ಪರಿಸರದಲ್ಲಿ ನಿಮ್ಮನ್ನು ಗಮನಿಸಬಹುದೇ ನಿಮಗೆ ಯಾವ ತೊಂದರೆ ಕೊಡುವುದಿಲ್ಲ ನಿಮ್ಮ ಜೀವನ ಹೇಗೆ ಸಾಗುತ್ತೇವೆ ಎಂದು ನಾವು ಗಮನಿಸುತ್ತೇವೆ ಆದ್ದರಿಂದ ಆ ಮಹಿಳೆ ಹೌದು ಬನ್ನಿ ಎಂದು ಹೇಳಿದರು ನನಗೆ ಸ್ವಲ್ಪ ಬಿಡುವು ಸಮಯ ಇದ್ದಾಗ ನೀವು ಬಂದು ನನ್ನನ್ನು ಗಮನಿಸಬಹುದು ನಾನು ನಿಮಗೆ ಸಹಾಯ ಮಾಡಲು ಹೆಚ್ಚು ಸಂತೋಷಪಡುತ್ತೇನೆ ಆದ್ದರಿಂದ ಇಡೀ ತಂಡವು ಅವರ ಸಾಮಗ್ರಿಗಳೊಂದಿಗೆ ಹೋಯಿತು ಅಂದರೆ ಟಿಪ್ಪಣಿಗಳು ಕ್ಯಾಮೆರಾ ಮತ್ತು ಇನ್ನು ಇತರ ಆದ್ದರಿಂದ ಅವರು ಈ ಮಹಿಳೆಯ ಮನೆಗೆ ಹೋದರು ಮತ್ತು ನಾವು ಈ ತಂಡದಿಂದ ಬಂದಿದ್ದೇವೆ ಮತ್ತು ನಾವು ನಿಮಗೆ ಸಹಾಯ ಮಾಡಲು ಬಯಸುತ್ತೇವೆ ಎಂದು ಅವರು ಫೋನ್ನಲ್ಲಿ ಹೇಳಿದ್ದನ್ನು ಹೇಳಿದರು ನಾವು ಯಾರು ಇಲ್ಲ ಎಂದು ತಿಳಿದು ನಿಮ್ಮ ಜೀವನವನ್ನು ಮುಂದುವರಿಸಿ ಆದ್ದರಿಂದ ಅವಳು ದಿನಚರಿಯ ಕೆಲಸಗಳನ್ನು ಮುಗಿಸಿ ಮತ್ತು ಒಂದು ಸಮಯದಲ್ಲಿ ಅವಳು ತನ್ನ ಔಷಧಿಗಳನ್ನು ತೆಗೆದುಕೊಳ್ಳಬೇಕಾದಾಗ ಬಂದಳು ಆದ್ದರಿಂದ ಈ ಮಹಿಳೆಯ ವರದಿಯಲ್ಲಿ ವಿವರಣೆಗಳು ಇಲ್ಲನಾನು ಇಲ್ಲಿ ನೇರವಾದ ಗ್ರಹಿಕೆಗಳಿಂದ ಹೇಳುತ್ತಿರುವೆನು ಅವಳ ಬೆರಳುಗಳು ವಕ್ರವಾಗಿವೆ ಮತ್ತು ಅವಳು ವಸ್ತುಗಳನ್ನು ಚೆನ್ನಾಗಿ ಹಿಡಿದಿಡಲು ಸಾಧ್ಯವಾಗುತ್ತಿಲ್ಲ ಅವಳು ಸಂಧಿವಾತ ರೋಗಿ ಎಂದು ನಾನು ಊಹಿಸುತ್ತೇನೆ ಅವಳ ಆರೋಗ್ಯದ ಸ್ಥಿತಿ ಹೀಗಿದೆ ಆದ್ದರಿಂದ ಅವಳು ಔಷಧಿ ಬಾಟಲಿಯನ್ನು ತೆಗೆದುಕೊಂಡಳು ಮತ್ತು ಆ ಬಾಟಲಿಯು ಮಕ್ಕಳ ಔಷಧಿ ಬಾಟಲ್ ಪುರಾವೆಯಾಗಿದೆ ಮಕ್ಕಳ ಔಷಧಿ ಬಾಟಲ್ ಪುರಾವೆ ಅಂದರೆ ಸಾಮಾನ್ಯ ತಿರುಗುವ ಮತ್ತು ತೆರೆಯುವಿಕೆಯು ಕಾರ್ಯವನ್ನು ಮಾಡುವುದು ಇದನ್ನು ಕೆಲವು ದೇಶಗಳಲ್ಲಿ ಅಳವಡಿಸಿದ್ದಾರೆ ನೀವು ಮೇಲಿನಿಂದ ಅದರ ಮೇಲೆ ಒತ್ತಿ ನಂತರ ಅದನ್ನು ತಿರುಗಿಸಬೇಕು ಅದಕ್ಕಾಗಿ ಸ್ವಲ್ಪ ಕೌಶಲ್ಯವನ್ನು ಉಪಯೋಗಿಸಬೇಕಾಗುತ್ತದೆ ಇದು ಮಕ್ಕಳಿಗೆ ಮಾಡಲು ಸಾಧ್ಯವಾಗುವುದಿಲ್ಲ ಎಂದು ಊಹಿಸಲಾಗಿದೆ ಮಕ್ಕಳು ಇದನ್ನು ಮಾಡಲು ಆಗುವುದಿಲ್ಲ ಮತ್ತು ಇದನ್ನು ವಯಸ್ಕರು ಮಾತ್ರ ತೆರೆಯಲು ಸಮರ್ಥರಾಗಿದ್ದಾರೆ ಇದನ್ನು ಮೇಲಿನಿಂದ ಒತ್ತಿ ನಂತರ ಅದನ್ನು ತಿರುಗಿಸಬೇಕು ಆದ್ದರಿಂದ ನಿಸ್ಸಂಶಯವಾಗಿ ಅವರಿಗೆ ಹಾಗೆ ಮಾಡಲು ಸಾಧ್ಯವಾಗಲಿಲ್ಲ ಅದನ್ನು ಹಿಡಿದಿಟ್ಟುಕೊಳ್ಳುವುದು ಅದನ್ನು ಸರಿ ಒತ್ತುವುದು ತೆರೆಯುವುದು ಆದ್ದರಿಂದ ಅವಳು ಸೌಮ್ಯವಾದ ಸಣ್ಣ ಹ್ಯಾಕ್ಸಾವನ್ನು ಈ ತರಹದ ಹ್ಯಾಕ್ಸಾ ತೆಗೆದುಕೊಂಡು ತಮ್ಮ ಔಷಧಿಗಳನ್ನು ಹೊರತೆಗೆಯಲು ಬಾಟಲಿಯ ಕುತ್ತಿಗೆಯನ್ನು ಕತ್ತರಿಸಿದ್ದರು ಆದ್ದರಿಂದ ಈ ಸಮಸ್ಯೆ ಪರಿಹರಿಸದಿದ್ದರೆ ಹೇಗೆ ಬೇರೆ ಏನು ಯೋಗ್ಯವಾದದು ಎಂದು ತಂಡವು ಗಮನಿಸಿತು ಆದ್ದರಿಂದ ಅದನ್ನು ಪರಿಹರಿಸಲು ಮತ್ತು ಮಹಿಳೆಗೆ ಸಹಾಯ ಮಾಡಲು ಅವರು ಅಂದುಕೊಂಡರು ಆದ್ದರಿಂದ ಇದನ್ನೆಲ್ಲಾ ಗಮನವಿಟ್ಟು ನೋಡಿದ ಮೇಲೆ ಆ ಮಹಿಳೆಗೆ ಸಹಾಯ ಬೇಕಾಗುತ್ತೆ ಆದರೆ ಅವಳು ಸ್ಪಷ್ಟವಾಗಿ ಹೇಳಲು ಸಾಧ್ಯವಾಗುತ್ತಿಲ್ಲ ಚಿಂತಕರ ವಿನ್ಯಾಸಕಾರ ಒಂದು ಕ್ಷೇತ್ರದವರಾಗಿ ಆಕೆಯ ಔಷಧಿ ಬಾಟಲಿ ಅನ್ನು ತೆರೆಯಲು ನಾವು ಹೇಗೆ ಸಹಾಯ ಮಾಡಬಹುದು ಎಂಬುದನ್ನು ಯೋಚಿಸಬೇಕು ಬಹುಶಃ ಅದನ್ನು ನಾವು ಮಾಡಬಹುದು ಆದರೆ ಅದು ಇನ್ನೂ ಮಕ್ಕಳ ಪುರಾವೆಯಾಗಿರಬೇಕು ಎಂಬುದನ್ನು ನೆನಪಿನಲ್ಲಿಡಿ ಆದ್ದರಿಂದ ಅಂತಹ ಸ್ಥಿತಿಯಲ್ಲಿ ಇರುವವರಿಗೆ ಅದು ತೆರೆಯಲು ಸಾಕಷ್ಟು ಸುಲಭವಾಗಬೇಕುಆದರೆ ಇದನ್ನು ಮಕ್ಕಳು ತೆರೆದು ತೊಂದರೆಗೆ ಸಿಲುಕಬಾರದು ಆದ್ದರಿಂದ ಇದು ಐಡಿಇಯೊದಲ್ಲಿ ಪ್ರಕಟವಾದ ಸಂದರ್ಭ ಮತ್ತು ಇದು ವೀಕ್ಷಣೆಯ ಮೂಲಕ ಅನುಭೂತಿಯನ್ನು ತೋರಿಸುತ್ತದೆ ಒಂದು ನಿಮ್ಮ ಮೂಲಕ ಎರಡನೆಯದು ವೀಕ್ಷಣೆಯ ಮೂಲಕ ಹೋಗುವುದು ಆದ್ದರಿಂದ ಈ ಸಂಪೂರ್ಣ ಅನುಭೂತಿಯು ಏನನ್ನು ಒಳಗೊಂಡಿರುತ್ತದೆ ಜನರು ನಿಜವಾಗಿಯೂ ಏನು ಮಾಡುತ್ತಿದ್ದಾರೆ ಎಂಬುದನ್ನು ಅರ್ಥಮಾಡಿಕೊಳ್ಳುವುದು ಮತ್ತು ಇದಕ್ಕೆ ಅನುಭೂತಿ ಅಗತ್ಯವಿರುತ್ತದೆ ಆದ್ದರಿಂದ ಇದು ನಿಜವಾಗಿಯೂ ನಮ್ಮ ಪ್ರಯಾಣದ ಮೊದಲ ಹೆಜ್ಜೆ ಮತ್ತು ಇಲ್ಲಿ ಪ್ರಮುಖ ಹೆಜ್ಜೆಯಾಗಿದೆ ಆದ್ದರಿಂದ ಐಡಿಇಯೊ ತಂಡವು ಮಹಿಳೆಗೆ ಏನು ಕೇಳಿದರೂ ಇದು ಆ ಮಟ್ಟಿಗೆ ನಮಗೆ ಜ್ಞಾನವನ್ನು ನೀಡುವುದಿಲ್ಲ ಏಕೆಂದರೆ ಕೆಲವೊಮ್ಮೆ ಜನರು ಅದನ್ನು ಸ್ಪಷ್ಟವಾಗಿ ನಿರೂಪಿಸಲು ಸಾಧ್ಯವಾಗುವುದಿಲ್ಲ ಮತ್ತು ಅದು ಒಳ್ಳೆಯದು ಹೆಚ್ಚಿನ ಬಾರಿ ಗ್ರಾಹಕರು ಅಥವಾ ನಿಜವಾಗಿಯೂ ಸಹಾಯ ಅಗತ್ಯವಿರುವ ಜನರು ಆ ಪದಗಳಲ್ಲಿ ವ್ಯಕ್ತಪಡಿಸಲು ಸಾಧ್ಯವಾಗುವುದಿಲ್ಲ ಎಂದು ನಾವು ಕಂಡುಕೊಂಡಿದ್ದೇವೆ ನೀವು ಅದನ್ನು ಬರಿದುಕೊಳ್ಳಿ ಆದ್ದರಿಂದ ಇದು ನಾವು ಗಮನಿಸುವ ಅಂತರವಾಗಿದೆ ಆದ್ದರಿಂದ ದೃಶ್ಯ ವಿಧಾನವನ್ನು ಕಲಿಯಲು ವ್ಯಕ್ತಪಡಿಸದ ಅಗತ್ಯಗಳನ್ನು ಕಂಡುಹಿಡಿಯಲು ಎತ್ತಿಕೊಳ್ಳುವಂತಹ ತ್ವರಿತ ಮತ್ತು ಸುಲಭವಾದುದ್ದನ್ನು ನಾವು ಬಯಸುತ್ತೇವೆ ಮತ್ತು ಅದು ದೃಷ್ಟಿಗೋಚರವಾಗಿರಬೇಕು ಅದು ಏನೆಂದು ವ್ಯಕ್ತಪಡಿಸಲು ಸಾಕಷ್ಟು ಭಾಷೆಯ ಅಗತ್ಯವಿರಬಾರದು ಇದು ಅವಶ್ಯಕತೆಯ ಸಮಯವಾಗಿದೆ ಮತ್ತು ಇದನ್ನು ಗ್ರಾಹಕ ಪ್ರಯಾಣದ ಮ್ಯಾಪಿಂಗ್ ಎಂದು ಕರೆಯಲಾಗುತ್ತದೆ ಇದು ತುಂಬಾ ಸರಳವಾದ ತಂತ್ರ ಮತ್ತು ಸಂದರ್ಶನ ಆಧಾರಿತ ಜಿಗುಟಾದ ಟಿಪ್ಪಣಿ ತಂತ್ರವಾಗಿದ್ದು ನಿಮ್ಮ ಯಾವುದೇ ಗ್ರಾಹಕರು ಸಾಗುವ ಸಂಪೂರ್ಣ ಪ್ರಯಾಣವನ್ನು ನಕ್ಷೆ ಮಾಡಲು ನೀವು ಬಳಸಬಹುದು ಆದ್ದರಿಂದ ಇದು ಜಿಗುಟಾದ ಟಿಪ್ಪಣಿ ಆಧಾರಿತವಾಗಿದೆಇದರರ್ಥ ಆ ಟಿಪ್ಪಣಿಗಳು ತಾತ್ಕಾಲಿಕವಾಗಿ ಅಂಟಿಕೊಳ್ಳುತ್ತವೆ ಮತ್ತು ನೀವು ಅದನ್ನು ತೆಗೆದುಹಾಕಬಹುದುಸರಿಸಬಹುದು ನಿಮ್ಮ ತಂಡವು ಹೊಸ ಮಾಹಿತಿಯನ್ನು ಸಂಗ್ರಹಿಸಿದಾಗ ನೀವು ಜಿಗುಟಾದ ಟಿಪ್ಪಣಿಯನ್ನು ಸೇರಿಸಬಹುದು ಸರಿಸಿ ಗೊಳಿಸಬಹುದು ಆದ್ದರಿಂದ ನೀವು ನಿಜವಾಗಿಯೂ ಸಹಾಯ ಬೇಕಾದವರ ಟ್ರ್ಯಾಕ್ ಮಾಡುತ್ತಿದ್ದೀರಿ ಇದು ಜಿಗುಟಾದ ಟಿಪ್ಪಣಿಯಾಗಿರುವುದರಿಂದ ನೀವು ಸ್ವಲ್ಪ ದೃಶ್ಯಗಳನ್ನು ಸಹ ಸೆಳೆಯಬಹುದು ಇದನ್ನು ಪಡೆಯಲು ನೀವು ನಿಪುಣ ಕಲಾವಿದರಾಗಬೇಕಾಗಿಲ್ಲ ಆದ್ದರಿಂದ ನಾನು ನನ್ನ ಮೇಲೆ ಕೆಲಸ ಮಾಡಿದ ಕೇಸ್ ಸ್ಟಡಿಗೆ ಒಂದು ಸರಳ ಉದಾಹರಣೆಯನ್ನು ನೀಡುತ್ತೇನೆ ನಗರದಲ್ಲಿ ನಾನು ವಾಸಿಸುವ ನಗರದಲ್ಲಿ 2 ವೀಲರ್ಗಳನ್ನು ಚಾಲನೆ ಮಾಡುವ ಬಹಳಷ್ಟು ಜನರಲ್ಲಿ ವಾಸಿಸುತ್ತಿದ್ದೇನೆ 2 ವೀಲರ್ ಓಡಿಸುವವರು ನಿರ್ದಿಷ್ಟವಾಗಿ ಅವರು ಧೂಳಿನಿಂದ ಶಾಖದಿಂದ ಮಾಲಿನ್ಯದಿಂದ ಹೊಗೆ ಉಸಿರಾಡುವುದರಿಂದ ತಮ್ಮ ತಲೆಯನ್ನು ಮುಚ್ಚಿಕೊಳ್ಳಲು ಪ್ರಯತ್ನಿಸುತ್ತಿದ್ದಾರೆ ಆದರೆ ಅವರು ತಲೆ ರಕ್ಷಣಾ ಆ ಹೆಲ್ಮೆಟ್ ಸಾಧನವನ್ನು ಧರಿಸುವುದಿಲ್ಲ ಆದ್ದರಿಂದ ಅದು ಕಿರಿಕಿರಿಗೊಳಿಸಿತು ನೀವು ಸೂರ್ಯನ ಬೆಳಕಿಗೆ ಒಡ್ಡಿಕೊಳ್ಳುವುದನ್ನು ತಡೆಯಲು ಮಾಲಿನ್ಯಕ್ಕೆ ಧೂಳಿಗೆ ತಡೆಗಟ್ಟಲು ಈ ಎಲ್ಲಾ ಕ್ರಮಗಳನ್ನೂ ಮಾಡುವಿರಿ ಆದರೆ ಹೆಲ್ಮೆಟ್ ಧರಿಸಲು ತೆಗೆದುಕೊಳ್ಳುವ 5 ಸೆಕೆಂಡುಗಳನ್ನು ನೀವು ಮಾಡುವುದಿಲ್ಲ ಆದ್ದರಿಂದ ನಿಜವಾಗಿಯೂ ಇದು ಬೇಸರ ಸಂಗತಿಯಾಗಿದೆ ಹುಡುಗರಿಗೆ ಹೆಲ್ಮೆಟ್ ಧರಿಸಿ ಮುಂದುವರಿಯಿರಿ ಎಂದು ನಾನು ಯಾರನ್ನು ಕಂಡರೂ ಹೇಳುತ್ತಿರುತ್ತೇನೆ ಇದು ಸುರಕ್ಷಿತವಲ್ಲ ಉಳಿದವರೆಲ್ಲರೂ ಸುರಕ್ಷಿತವಾಗಿ ಓಡಿಸುತ್ತಿದ್ದಾರೆ ಎಂದು ನೀವು ಊಹಿಸುತ್ತಿದ್ದೀರಿ ಆದ್ದರಿಂದ ನೀವು ಹೆಲ್ಮೆಟ್ ಧರಿಸಬೇಕು ಎಂದು ನಾನು ಜನರಿಗೆ ಹೇಳುತ್ತೇನೆ ನನ್ನ ಪ್ರಕಾರ ಅದು ಕೇವಲ ಬಾಹ್ಯ ಅನುಭೂತಿ ಹೌದು ನಾನು 2 ವೀಲರ್ ಸವಾರಿ ಮಾಡಿದ್ದೇನೆ ನಾನು ಹೆಲ್ಮೆಟ್ ಬಳಸುತ್ತಿದ್ದೇ ಆದರೆ ಜನರು ಏನು ಮಾಡುತ್ತಿದ್ದಾರೆಂಬುದನ್ನು ನಾನು ಈ ದೃಷ್ಟಿಕೋನದಿಂದ ನೋಡಬೇಕೆಂದು ಬಯಸಿದ್ದೇನೆ ಆ ಪ್ರಯಾಣವನ್ನು ನಕ್ಷೆ ಮಾಡಲು ನಾನು ಈ ಗ್ರಾಹಕ ಪ್ರಯಾಣದ ಮ್ಯಾಪಿಂಗ್ ಅನ್ನು ಬಳಸುತ್ತೇನೆ ಆದ್ದರಿಂದ ಶ್ರೀಮತಿ ಅವ್ನಿ ಎಂಬ ಕಾಲ್ಪನಿಕ ವ್ಯಕ್ತಿತ್ವದ ಗ್ರಾಹಕ ಪ್ರಯಾಣದ ನಕ್ಷೆಯ ಉದಾಹರಣೆ ಇಲ್ಲಿದೆ ಸರಿ ಇಲ್ಲಿ ಮೊದಲು ಪ್ರಶ್ನೆಗೆ ಉತ್ತರಿಸುವನ್ನು ನೀವು ನೋಡಿದರೆ ಈ ಸಂದರ್ಭದಲ್ಲಿ ಯಾರಿಗೆ ನಿಜವಾಗಿಯೂ ಸಹಾಯ ಮಾಡಲು ನೀವು ಪ್ರಯತ್ನಿಸುತ್ತಿದ್ದೀರಿ ಅವರಿಗೆ ಕಾಲ್ಪನಿಕ ಹೆಸರನ್ನು ನೀಡಿ ನಾನು ಯಾವುದೇ ಶ್ರೀಮತಿ ಅವ್ನಿ ಅವರನ್ನು ಭೇಟಿ ಮಾಡಿಲ್ಲ ಅವಳು ಯಾರು ಎಂದು ನನಗೆ ತಿಳಿದಿಲ್ಲ ಇದು ಕಾಲ್ಪನಿಕ ಹೆಸರು ನನ್ನ ಸಂದರ್ಶನಗಳಲ್ಲಿ ನಾನು ಹೊಂದಿದ್ದ ಸಂವಹನಗಳ ಆಧಾರದ ಮೇಲೆ ಈ ರೀತಿಯ ವ್ಯಕ್ತಿತ್ವವನ್ನು ಹೊಂದಿರಬಹುದು ಎಂದು ನಾನು ಬರೆದಿದ್ದೇನೆ ಬಹುಶಃ 35 ವರ್ಷದ ತಾಯಿ ಅವಳ ಪಾತ್ರ ಮತ್ತು ನಿರ್ದಿಷ್ಟ ಭೌಗೋಳಿಕತೆಯಲ್ಲಿ ಇರುವಳು ತೋರಿಸುತ್ತದೆ ಈ ವ್ಯಕ್ತಿಯು ಯಾವ ರೀತಿಯ ಪ್ರಯಾಣವನ್ನು ಮಾಡುತ್ತಿದ್ದಾಳೆ ಎಂಬುದನ್ನು ದೃಶ್ಯೀಕರಿಸಲು ಇದು ನಿಮಗೆ ಮುಖ್ಯವಾಗಿದೆ ಮತ್ತು ಅವಳು ನಡೆಸುತ್ತಿರುವ ಚಟುವಟಿಕೆ ಏನೆಂದರೆ ಕೆಲಸಕ್ಕೆ ಹೋಗಲು ಸವಾರಿ ಮಾಡುವ ಸರಳ ತಾಯಿ ಆದ್ದರಿಂದ ಇದು ಅವರು ನಡೆಸುತ್ತಿರುವ ಸರಳ ಚಟುವಟಿಕೆಯಾಗಿದೆ ಆದ್ದರಿಂದ ನಾನು ಕೆಲಸಕ್ಕೆ ಹೋಗವ ಮೊದಲು ಕೆಲಸಕ್ಕೆ ಹೋಗುವಾಗ ಕೆಲಸದಿಂದ ಬರುವಾಗ ತಾಯಿ ಸವಾರಿ ಮಾಡುವ ಮೂರು ಹಂತಗಳನ್ನು ಪರೀಕ್ಷಿಸಲು ಹೋಗುತ್ತೇನೆ ಆದ್ದರಿಂದ ನಾವು ನೋಡೋಣ ಅವರ ಪ್ರಯಾಣದ ಮೊದಲ ಹೆಜ್ಜೆ ನೋಡಬೇಕಾಗಿದೆ ಆದ್ದರಿಂದ ಇಲ್ಲಿ ತಾಯಿ ಮತ್ತು ತಂದೆ ಮಕ್ಕಳಿಗೆ ಮತ್ತು ತಮಗಾಗಿ ಲಂಚ್ ಪ್ಯಾಕ್ ಮಾಡುತ್ತಾರೆ ಆದ್ದರಿಂದ ಇದು ಅವರು ಮಾಡುವ ಮೊದಲ ಹೆಜ್ಜೆ ನನ್ನ ಅವಲೋಕನದಲ್ಲಿ ಇದು ಬಂದಿತು ಅವಳು ಮಾಡಿದ ಎರಡನೇ ಹೆಜ್ಜೆ ತನ್ನ ಮಕ್ಕಳನ್ನು ಶಾಲೆಗೆ ಸಿದ್ಧಗೊಳಿಸುವುದು ಆದ್ದರಿಂದ ಅವರು ಲಂಚ್ ಪ್ಯಾಕ್ ಮಾಡಿದ ನಂತರ ಅವರು ಶಾಲೆಗೆ ಸಿದ್ಧರಾಗಿ ನಂತರ ಅವರನ್ನು ಕಳುಹಿಸಬೇಕು ನಂತರ ನಮಗೆ ವೇದಿಕೆ ಬರುತ್ತದೆ ಇಲ್ಲಿ ನಿರ್ಣಾಯಕ ಹಂತವೆಂದರೆ ಸೂರ್ಯನ ಬೆಳಕು ಮತ್ತು ಮಾಲಿನ್ಯದಿಂದ ರಕ್ಷಿಸಲು ಸ್ಕಾರ್ಫ್ ಅನ್ನು ಹಾಕಿಕೊಳ್ಳುವುದು ಮತ್ತು ನಂತರ ಹೆಲ್ಮೆಟ್ ಧರಿಸುವುದು ಅವರು ಹೆಲ್ಮೆಟ್ ಧರಿಸುವ ಸಂದರ್ಭವನ್ನು ನಾನು ಊಹಿಸುತ್ತಿದ್ದೇನೆ ನೀವು ಗಮನಿಸಿದರೆ ನಾವು ಈಗ ಕೆಲವು ಅಂಶಗಳನ್ನು ನೋಡಿದ್ದೇವೆ ಈ ವ್ಯಕ್ತಿ ಯಾರು ಮತ್ತು ಅವರು ಏನು ಮಾಡುತ್ತಿದ್ದಾರೆ ಎಂಬುದರ ಮೊದಲನೆಯ ಆಧಾರವನ್ನು ಸ್ಥಾಪಿಸುವುದು ಇದು ಆಗಿದೆ ಚಟುವಟಿಕೆಯ ಮೊದಲು ಈ ಸಮಯದ ಸ್ಥಿತಿ ಇಲ್ಲಿದೆ ನೀವು ಪ್ರಾರಂಭಿಸಲು 1 2 ಮತ್ತು 3 ಅನ್ನು ಹೊಂದಬಹುದು ಆದರೆ ಅದಕ್ಕಿಂತ ಹೆಚ್ಚಿನದನ್ನು ನೀವು ಹೊಂದಬಹುದು ಇದು ಪ್ರಾರಂಭಿಸಬಹುದಾದರಲ್ಲಿ ಎಲ್ಲಕ್ಕಿಂತ ಕಡಿಮೆ ಯಾಗಿದೆ ಗಮನಿಸಬೇಕಾದ ಮತ್ತೊಂದು ಅಂಶವೆಂದರೆ ಅವರ ಭಾವನಾತ್ಮಕ ಸ್ಥಿತಿ ಆಗಿದೆ ಜನರು ಒಂದೇ ವಿಧಾನವನ್ನು ಅನೇಕ ಭಾವನಾತ್ಮಕ ಸ್ಥಿತಿಗಳಲ್ಲಿ ಮಾಡಿದ್ದಾರೆ ಪ್ರಾರಂಭವು ಸಂತೋಷದಿಂದಲೋ ಅಥವಾ ದುಃಖದಿಂದಲೋ ಅಥವಾ ಯಾವ ಭಾವನೆಯನ್ನು ತೋರಿಸದೆ ಇರಬಹುದು ಆದರೆ ಈ ಸಂದರ್ಭದಲ್ಲಿ ತಾಯಿಯು ಶಾಲೆಗೆ ತಯಾರಿಮಾಡುವಾಗ ಅವಳು ಸಂತೋಷ ಅಥವಾ ದುಃಖ ಇದನ್ನಾವುದು ಅನುಭವತ್ತಿಲ್ಲ ಇಲ್ಲಿ ಅವಳು ತುಂಬಾ ಸಂತೋಷವಾಗಿದ್ದಾಳೆ ಎಡ ಭಾಗದಲ್ಲಿ ತನ್ನ ಮಕ್ಕಳಿಗೆ ಮತ್ತು ತನಗಾಗಿ ಲಂಚ್ ಪ್ಯಾಕ್ ಮಾಡುತ್ತಿದ್ದಾಳೆ ಒಳ್ಳೆಯದು ಸರಿ ಆದ್ದರಿಂದ ಮುಂದಿನ ಚಟುವಟಿಕೆಯ ಹಂತವು ಎರಡನೇ ಹಂತದ ಸಮಯದಲ್ಲಿ ಮೊದಲು ಅವಳು ವಾಹನವನ್ನು ಗ್ಯಾರೇಜ್ನಿಂದ ಹೊರತೆಗೆಯುತ್ತಾಳೆ ಅದಕ್ಕೆ ಸಂಬಂಧಿಸಿದ ಯಾವುದೇ ಭಾವನೆಗಳು ಇಲ್ಲಿ ಇಲ್ಲ ಈ ಹಂತದ ಎರಡನೇ ಭಾಗದಲ್ಲಿ ಅವಳು ಸೂರ್ಯನ ಬೆಳಕು ಶಾಖ ಮತ್ತು ಧೂಳಿಗೆ ಒಡ್ಡಿಕೊಳ್ಳುವ ದಟ್ಟಣೆಯಲ್ಲಿ ಸವಾರಿ ಮಾಡುತ್ತಾಳೆ ಆದ್ದರಿಂದ ನಾನು ಅವಳನ್ನು ಸಂದರ್ಶಿಸಿದಾಗ ಮತ್ತು ಮೈದಾನದಲ್ಲಿ ಗಮನಿಸಿದಾಗ ನಾನು ಈ ತಾಯಿಯೊಂದಿಗೆ ಸಂಪೂರ್ಣವಾಗಿ ಅನುಭೂತಿ ಹೊಂದಿಲ್ಲ ಸೂರ್ಯನ ಬೆಳಕು ಇದೆ ಎಂದು ನಾನು ತಿಳಿದ್ದಿದ್ದೇನೆ ನನಗೆ ಧೂಳಿನ ಬಗ್ಗೆ ತಿಳಿದಿತ್ತು ಆದರೆ ದಟ್ಟಣೆಯ ಸಮಯದಲ್ಲಿ ಹೆಲ್ಮೆಟ್ ಧರಿಸುವುದರಿಂದ ಉಷ್ಣತೆಯ ಕಾರಣದಿಂದ ಬಹಳಷ್ಟು ಬೆವರುವಿಕೆಗೆ ಕಾರಣವಾಗುತ್ತದೆ ನೀವು ಹೆಲ್ಮೆಟ್ ಧರಿಸಿದರೆ ಅದು ಕೂದಲು ಉದುರುವಿಕೆಗೆ ಕಾರಣವಾಗುತ್ತದೆ ಎಂಬ ಗ್ರಹಿಕೆ ಇದೆ ನನ್ನ ವಿದ್ಯಾರ್ಥಿಯೊಬ್ಬರು ಬೆವರು ಬಂದರೆ ಕೂದಲು ಉದುರುವುದು ಇದನ್ನು ಕಂಡುಹಿಡಿಯಲು ಸಂಬಂಧಿಸಿದ ವೈಯಕ್ತಿಕ ಗ್ರಹಿಕೆ ಮತ್ತು ನಿರೀಕ್ಷಣೆ ಮಾಡಿದ್ದಾರೆ ನನ್ನ ವಿದ್ಯಾರ್ಥಿ ಸಂದರ್ಶನ ಆಧಾರಿತ ಗ್ರಹಿಕೆ ವಿಶ್ಲೇಷಣೆ ಮಾಡುವವರೆಗೂ ನನಗೆ ಇದರ ಯಾವುದೇ ಸುಳಿವು ಇರಲಿಲ್ಲ ಮತ್ತು ಹೌದು ಇದು ನಿಜ ಎಂದು ಅವಳು ಕಂಡುಕೊಂಡ್ಡಿದ್ದಾಳೆ ಬಹಳಷ್ಟು ಜನರು ಕಟ್ಟುಕಥೆಗಳಲ್ಲಿ ಹೇಳಿದ್ದಾರೆ ಆದರೆ ಆ ಕಟ್ಟುಕಥೆಗಳು ನನ್ನ ಅಧ್ಯಯನದ ಭಾಗವಲ್ಲ ಆದರೆ ಗ್ರಹಿಕೆ ನಿಜ ಆದ್ದರಿಂದ ಇಲ್ಲಿ ಕೂಡ ತಾಯಿಯು ಹಲವಾರು ಸ್ಥಳಗಳಲ್ಲಿ ನಿಲ್ಲುತ್ತಾಳೆ ಏಕೆಂದರೆ ಈಗ ಅವಳ ಕೂದಲು ತಾನು ಬಯಸುವ ಹಾಗೆ ಸರಿಯಾಗಿ ಹೊಂದಿ ಕೊಂಡಿಲ್ಲ ಎಂದು ಅವಳು ಕಳವಳ ವ್ಯಕ್ತಪಡಿಸುತ್ತಾಳೆ ಬಹುಶಃ ಅವಳ ವೇಷಭೂಷಣವು ದಟ್ಟಣೆಯಲ್ಲಿ ಹಾರಾಡಿರಬಹುದು ಎಂದು ಗಮನಿಸಲು ಅವಳು ಹಲವಾರು ಸ್ಥಳಗಳಲ್ಲಿ ನಿಲ್ಲಬೇಕಾಗುತ್ತದೆ ಅವಳು ಕೆಲಸಕ್ಕೆ ಹೋಗುತ್ತಿದ್ದಾಳೆ ಎಲ್ಲವು ಸರಿಯಾಗಿ ಇದೆಯೇ ಎಂದು ಖಚಿತಪಡಿಸಿಕೊಳ್ಳುತ್ತಾಳೆ ಅವಳು ಅತ್ಯುತ್ತಮವಾಗಿ ಕಾಣಲು ಬಯಸುತ್ತಾಳೆ ಆದ್ದರಿಂದ ಈ ಸಂದರ್ಭದಲ್ಲಿ ನಮ್ಮ ಪರಿಸ್ಥಿತಿಯ ವಿಶ್ಲೇಷಣೆ ಹೀಗಿತ್ತು ನಂತರ ನಾವು ಮೂರನೆಯ ಹೆಜ್ಜೆಗೆ ಹೋಗುತ್ತೇವೆ ಅದು ಈಗ ಶ್ರೀಮತಿ ಅವ್ನಿ ಅವಳು ಬೈಕನ್ನು ಪಾರ್ಕಿಂಗ್ ಸ್ಥಳದಲ್ಲಿ ನಿಲ್ಲಿಸಬೇಕೆಂದು ಅಂದುಕೊಂಡಿದ್ದಾಳೆ ಎಂದು ಇಲ್ಲಿ ತೋರುತ್ತಿದೆ ನಮ್ಮ ಉದ್ದೇಶಿತ ಪ್ರೇಕ್ಷಕರಿಂದಲೂ ಇದು ಉತ್ತಮವಾಗಿ ಸ್ವೀಕರಿಸಲ್ಪಟ್ಟಿಲ್ಲ ಏಕೆಂದರೆ ಬೈಕು ಸಾಮಾನ್ಯವಾಗಿ ಸ್ವಲ್ಪ ಭಾರವಾಗಿರುತ್ತದೆ ಅಥವಾ ಸ್ಕೂಟರ್ ಸ್ವಲ್ಪ ಭಾರವಾಗಿರುತ್ತದೆ ನೀವು ಕೇಂದ್ರ ನಿಲುವನ್ನು ಬಳಸಲು ಹೊರಟಿದ್ದರೆ ನಾನು ಅವುಗಳನ್ನು ಮೈದಾನದಲ್ಲಿ ಗಮನಿಸುವವರೆಗೂ ಅದು ತಿಳಿಯುವುದಿಲ್ಲ ಮತ್ತೆ ಮುಂದಿನ ಹಂತವೆಂದರೆ ಈಗ ಅವಳು ತನ್ನ ಹೆಲ್ಮೆಟ್ ಮತ್ತು ಸ್ಕಾರ್ಫ್ ಅನ್ನು ತೆಗೆದು ಬಹುಶಃ ಅದನ್ನು ವಾಹನದ ಪೆಟ್ಟಿಗೆದೊಳಗೆ ಪ್ಯಾಕ್ ಮಾಡಬೇಕು ಅವಳು ತನ್ನ ಸವಾರಿಯನ್ನು ಮುಗಿಸಿದ್ದಾಳೆ ನಂತರ ಕೊನೆಯ ಹಂತವೆಂದರೆ ಈಗ ಮತ್ತು ಅವಳು ಕೆಲಸಕ್ಕೆ ಕಾಲಿಟ್ಟಿದ್ದಾಳೆವಾಹನದ ಕೆಲಸ ಮುಗಿದಿದೆ ಈಗ ಅವಳು ಕೆಲಸಕ್ಕೆ ಹೋಗಲು ಸಂತೋಷದಿಂದ ಇದ್ದಾಳೆ ಆದ್ದರಿಂದ ನೀವು ಅದನ್ನು ನನ್ನ ನಕ್ಷೆಯಲ್ಲಿಯೂ ನೋಡಬಹುದು ಆದ್ದರಿಂದ ನನ್ನ ಉದ್ದೇಶಿತ ಪ್ರೇಕ್ಷಕರ ಪ್ರಯಾಣ ಎಂದು ನಾವು ಗುರುತಿಸಿದ್ದೇವೆ 35 ವರ್ಷದ ಶ್ರೀಮತಿ ಅವ್ನಿ ದೆಹಲಿಯಲ್ಲಿ ಕೆಲಸ ಮಾಡುತ್ತಾರೆ ಮತ್ತು ಒಬ್ಬ ತಾಯಿ ಕೆಲಸಕ್ಕೆ ಹೋಗುವಾಗ ಓಡಿಸುತ್ತಿರುವ ಚಾಲನೆಯಲ್ಲಿ ಸಹಾಯ ಮಾಡಲು ಸಮಸ್ಯೆಯನ್ನು ಪರಿಹರಿಸಲು ನಾನು ಆಸಕ್ತಿ ಹೊಂದಿದ್ದೇನೆ ಆದ್ದರಿಂದ ಈಗ ನಾವು ಅವಳ ಪ್ರಯಾಣದ ಸಮಯದಲ್ಲಿ ಕೆಲವು ವಿಷಯಗಳನ್ನು ಪತ್ತೆ ಹಚ್ಚಿದ್ದೇವೆ ನಾವು ಮುಂದೆ ಹೆಜ್ಜೆ ಹಾಕುತ್ತಾ ಎಲ್ಲಾ ದುಃಖದ ಮುಖಗಳನ್ನು ಹೊರದೋಡಿಸೋಣ ಮೊದಲನೆಯದಾಗಿ ಅವಳು ಸ್ಕಾರ್ಫ್ ಮೇಲೆ ಹೆಲ್ಮೆಟ್ ಧರಿಸಲು ಕಷ್ಟಪಡುತ್ತಾಳೆ ಅದು ನಾವು ಗಮನಿಸಿದ ವಿಷಯವಾಗಿದೆ ನೀವು ಅದನ್ನು ಬರೆದುಕೊಳ್ಳಿ ಭಾರತದ ಈ ನಿರ್ದಿಷ್ಟ ಭೌಗೋಳಿಕತೆಯಲ್ಲಿ ಸೂರ್ಯನ ಬೆಳಕಿನ ಕಿರಣಗಳಿಂದ ಅವಳ ಚರ್ಮವು ಸುಡುತ್ತದೆ ಇದು ಸಾಮಾಜಿಕ ಕಳಂಕ ಶಾಖವು ಬೆವರುವಿಕೆಗೆ ಕಾರಣವಾಗುತ್ತದೆ ಮತ್ತೆ ನಾನು ಕೂದಲು ಉದುರುವಿಕೆ ಮತ್ತು ಧೂಳಿನ ಗ್ರಹಿಕೆ ಎಂದು ಈ ಬಗ್ಗೆ ಮರುಮುದ್ರಣ ಮಾಡುತ್ತೇನೆ ಅನಾರೋಗ್ಯ ಶ್ವಾಸನಾಳದ ಕಾಯಿಲೆಗಳು ಅಥವಾ ಕೆಲವು ರೀತಿಯ ದೋಷಗಳಿಗೆ ಬಹುಶಃ ಧೂಳು ಕಾರಣವಾಗಬಹುದು ಭಾರವಾದ ಬೈಕನ್ನು ಹೆಲ್ಮೆಟ್ನೊಂದಿಗೆ ನಿಲುಗಡೆ ಮಾಡುವುದು ಸಹ ಒಂದು ಟ್ರಿಕಿ ಸಂಗತಿಯಾಗಿದೆ ಬರೆದುಕೊಳ್ಳಿರಿ ಆದ್ದರಿಂದ ನಾನು ಈ ಎಲ್ಲ ಸಮಸ್ಯೆಗಳನ್ನು ಬರೆದುಕೊಂಡಿದ್ದೇನೆ ನಮ್ಮ ಗ್ರಾಹಕ ಪ್ರಯಾಣದ ನಕ್ಷೆಯಿಂದ ಈ ಸ್ಟಿಕ್ಕರ್ ಅನ್ನು ಹೊರತೆಗೆದಿದ್ದೇನೆ ಮತ್ತು ಈಗ ನೀವು ಇದನ್ನು ಒಳನೋಟಗಳಾಗಿ ಬಳಸಬಹುದು ಇಲ್ಲಿ ನನ್ನ ಒಂದು ಸಲಹೆಯೆಂದರೆ ಆ ಸಮಸ್ಯೆಯನ್ನು ನೀವು ಸಾಕಷ್ಟು ಕೌಶಲ್ಯ ದಿಂದ ತೆಗೆದುಕೊಳ್ಳಿ ಮತ್ತು ನೀವು ಅದನ್ನು ಪರಿಹರಿಸಬಹುದೇ ಎಂದು ನೋಡಿ ಅನೇಕ ಪರಿಹಾರಗಳನ್ನು ನೀವು ಪಡೆಯುವಷ್ಟು ಇದು ವಿಶಾಲವಾಗಿದೆಯೇ ಸಮಸ್ಯೆಯ ಪರಿಮಾಣದಿಂದ ನೀವು ಮುಳುಗಿಹೋಗದಷ್ಟು ಕಿರಿದಾಗಿದೆಯೇ ಆದ್ದರಿಂದ ಇವು ಕೆಲವು ಸಲಹೆಗಳಿವೆ ಇವುಗಳಿಂದ ನೀವು ಯಾವ ಸಮಸ್ಯೆಯ ಬಗ್ಗೆ ಕೆಲಸವನ್ನು ಮಾಡಬಹುದು ಎಂದು ಖಚಿತಪಡಿಸಲು ಸಹಾಯ ಮಾಡುತ್ತವೆ ನಾನು ಎಲ್ಲಾ 3 ರಲ್ಲೂ ಕೆಲಸ ಮಾಡಬೇಕೇ ನಾನು ಕೇವಲ 1 ರಲ್ಲಿ ಕೆಲಸ ಮಾಡಬೇಕೇ ನಾನು ಸಹಾಯ ಮಾಡುವ 2 ವಿಷಯಗಳಲ್ಲಿ ಕೆಲಸ ಮಾಡಬೇಕೇ ನೀವು ನುರಿತವರಲ್ಲಿ ಒಬ್ಬರಾಗಿದ್ದೀರಾ ನಿಮ್ಮ ಕೌಶಲ್ಯದಿಂದ ನೀವು ಅವರಿಗೆ ಸಹಾಯ ಮಾಡಬಹುದಾ ನಿಮ್ಮ ಉದ್ದೇಶಿತ ಬಳಕೆದಾರರಿಗೆ ಪರಿಣಾಮ ಬೀರಲು ಇದು ಸಾಕಷ್ಟು ಕಿರಿದಾಗಿದೆಯಾ ನೀವು ಸಾಕಷ್ಟು ಪರಿಹಾರಗಳನ್ನು ಉತ್ಪಾದಿಸುವಷ್ಟು ವಿಶಾಲವಾಗಿದೆಯೇ ಆದ್ದರಿಂದ ಇವುಗಳು ನೀವೇ ಕೇಳಿಕೊಳ್ಳಬಹುದಾದ ಕೆಲವು ವಿಷಯಗಳು ಮತ್ತು ಇದು ಈ ನಿರ್ದಿಷ್ಟ ಸಮಸ್ಯೆಯ ಗುಂಪಿಗೆ ಸರಿಹೊಂದುತ್ತದೆಯೇ ಎಂದು ನೋಡಬಹುದು ಮತ್ತು ನೀವು ಸಮಸ್ಯೆಯನ್ನು ಆರಿಸಿಕೊಳ್ಳಬಹುದು ಆದ್ದರಿಂದ ನಾನು ಇದನ್ನು ಇಟಲಿಯ ಒಂದು ತರಗತಿಯ ಕ್ಷೇತ್ರದಲ್ಲಿ ಮಾಡಿದ್ದೇನೆ ಬಲಭಾಗದಲ್ಲಿ ನಾನು ಕಷ್ಟಪಟ್ಟು ಕೆಲಸ ಮಾಡುತ್ತಿದ್ದರೆ ನನ್ನ ತಂಡವು ಇಟಲಿಯಲ್ಲಿ ಉತ್ತಮವಾದ ಸಮಯವನ್ನು ಹೊಂದಿದ್ದಾರೆ ನೀವು ಗ್ರಾಹಕರ ಪ್ರಯಾಣದ ನಕ್ಷೆಯನ್ನು ನೋಡಬಹುದು ನಾನು ಇದನ್ನು ಹಾಕಲು ಅದುವೇ ಕಾರಣ ಆದ್ದರಿಂದ ಗ್ರಾಹಕರು ವೀಕ್ಷಿಸಿರುವ ನಮ್ಮ ಎಲ್ಲಾ ಸಾಕಷ್ಟು ಜಿಗುಟಾದ ಟಿಪ್ಪಣಿಗಳನ್ನು ನೀವು ನೋಡಬಹುದು ನಾವು ಸ್ಟಿಕ್ ಮಾಡಲು ಯೋಚಿಸಿರುವ ಇನ್ನೂ ಕೆಲವು ಇವೆ ನಾನು ಇಡೀ ವಿಷಯವನ್ನು ಡಿಜಿಟಲೀಕರಣ ಮಾಡುತ್ತಿದ್ದೆನೆ ನನ್ನ ಪ್ರಕಾರ ಕೆಲಸ ಇನ್ನು ಸಹ ಮಾಡುವುದಿದೆ ಆದರೆ ನಮ್ಮ ಅವಲೋಕನಗಳು ಇಲ್ಲಿಗೆ ಹೋಗುತ್ತಿರುವುದನ್ನು ನೀವು ನೋಡಬಹುದು ನಾವು ಕೆಲವು ಸಾಮಾನ್ಯ ಅವಲೋಕನಗಳನ್ನು ಗುಂಪು ಮಾಡುತ್ತಿದ್ದೇವೆ ಮತ್ತು ನೀವು ಇಲ್ಲಿ ನೋಡುವಂತೆ ನೀವು ಇದರೊಂದಿಗೆ ಬಹಳ ವಿವರವಾಗಿ ಹೇಳಬಹುದು ನಾವು ಮುಂದೆ ಹೋಗಿದ್ದೇವೆ ಮತ್ತು ಬಹಳಷ್ಟು ಬಳಕೆದಾರರನ್ನು ವರ್ಗೀಕರಿಸಿದ್ದೇವೆ ಎಂದು ನೀವು ಇಲ್ಲಿ ನೋಡಬಹುದು ನಾವು ಸಾಕಷ್ಟು ಬಳಕೆದಾರರನ್ನು ವಿವರಿಸಿದ್ದೇವೆ ನಾವು ಅಪ್ಲಿಕೇಶನ್ನ ನಿರ್ದಿಷ್ಟ ಕಂಪನಿಯ ಉತ್ಪನ್ನದಲ್ಲಿ ಕೆಲಸ ಮಾಡುತ್ತಿದ್ದೇವೆ ಮತ್ತು ಅವರು ಈ ಅಪ್ಲಿಕೇಶನ್ ಅನ್ನು ಎಲ್ಲಿ ಬಳಸುತ್ತಾರೆ ಎಂಬುದನ್ನು ನೋಡುತ್ತಿದ್ದೇವೆ ನಮ್ಮ ಎಲ್ಲ ಗ್ರಾಹಕರ ಒಳನೋಟಗಳನ್ನು ನಾವು ಡಿಜಿಟಲೀಕರಣಗೊಳಿಸಿದ್ದೇವೆ ಮತ್ತು ಇದನ್ನು ಆಧರಿಸಿ ಮ್ಯಾಪ್ ಮಾಡಿದ್ದೇವೆ ನೀವು ಅಂತಹ ವಿವರವಾದ ಅಭ್ಯಾಸವನ್ನು ಮಾಡಬಹುದು ಆದರೆ ಶ್ರೀಮತಿ ಅವ್ನಿ ಅವರ ಪ್ರಕರಣದಲ್ಲಿ ನಾವು ನೋಡಿದಂತೆ ಮೂಲ ಪ್ರಯಾಣದ ನಕ್ಷೆಯನ್ನು ಹೊಂದಬೇಕೆಂದು ನಾನು ಇನ್ನೂ ಒತ್ತಾಯಿಸುತ್ತೇನೆ ಸರಿ ಆದ್ದರಿಂದ ನನ್ನ ವಿದ್ಯಾರ್ಥಿಗಳಲ್ಲಿ ಒಬ್ಬರು ಮತ್ತೊಂದು ಉದಾಹರಣೆಯಲ್ಲಿ ಒಬ್ಬರು ಮಗುವಿನೊಂದಿಗೆ ನಗರದಲ್ಲಿ ಶೌಚಾಲಯ ಅಥವಾ ಸ್ನಾನಗೃಹವನ್ನು ಹುಡುಕುತ್ತಿರುವ ವ್ಯಕ್ತಿತ್ವವನ್ನು ವಿವರಿಸಿದ್ದಾರೆ ಆದ್ದರಿಂದ ತನ್ನ 5 ವರ್ಷದ ಮಗುವಿನೊಂದಿಗೆ ಮಧ್ಯವಯಸ್ಕ ತಾಯಿಯ ವ್ಯಕ್ತಿತ್ವ ಮತ್ತು ಒಂದು ಭೌಗೋಳಿಕತೆಯನ್ನು ನೀಡಲಾಗಿದೆ ಮತ್ತು ಎಲ್ಲಾ ವಿವರಗಳನ್ನು ಮಾಡಲಾಗುತ್ತದೆ ಆದ್ದರಿಂದ ನೀವು ಇದನ್ನು ಈ ರೀತಿ ವಿವರವಾಗಿ ಮಾಡಬಹುದು ಅಥವಾ ಇದನ್ನು ವಿಶಿಷ್ಟವಾಗಿ ನೀವು ಇಲ್ಲಿ ಕಾಣಿಸಿದಂತೆ ಮಾಡಬಹುದು ಆರು ಹಂತಗಳ ಮೂಲಕ ಗ್ರಾಹಕರು ಏನು ಮಾಡುತ್ತಾರೆ ಎಂಬುದನ್ನು ಅವಳು ವಿವರಿಸಿದ್ದಾಳೆ ಜನರು ಯಾವ ಮೂಲಕ ಹೋಗುತ್ತಿದ್ದಾರೆ ಎಂಬುದನ್ನು ನೀವು ಸ್ಪಷ್ಟವಾಗಿ ನೋಡಬಹುದು ನೀವು ಪಠ್ಯವನ್ನು ಓದಬಹುದು ನೀವು ಇಲ್ಲಿಯೇ ವೀಡಿಯೊವನ್ನು ವಿರಾಮಗೊಳಿಸಬಹುದು ಮತ್ತು ಇದರಲ್ಲಿ ಯಾವ ವಿವರಗಳಿವೆ ಎಂಬುದನ್ನು ನೋಡಬಹುದು ಸರಿ ಈಗ ಇದು ತಾಯಿಯು ಮಗುವಿನೊಂದಿಗೆ ಸಾಗುತ್ತಿರುವ ಪ್ರಯಾಣದ ಸಮಯದಲ್ಲಿ ಗ್ರಾಹಕರ ಪ್ರಯಾಣದಲ್ಲಿ ಏನೆಲ್ಲಾ ಆಗಬಹುದು ಎಂಬುದನ್ನು ನೋಡಲು ನಾವು ಮುಕ್ತರಾಗಿದ್ದೇವೆ ಮತ್ತು ಇದು ಭಾವನಾತ್ಮಕ ಸ್ಥಿತಿಯ ನಂತರದು ಆಗಿರಬಹುದು ಆದ್ದರಿಂದ ಇದು ನನ್ನ ವಿದ್ಯಾರ್ಥಿಗಳಲ್ಲಿ ಒಬ್ಬರು ವಿವರಿಸಿದ ಗ್ರಾಹಕ ಪ್ರಯಾಣದ ನಕ್ಷೆಯ ಮತ್ತೊಂದು ಉದಾಹರಣೆಯಾಗಿದೆ ಆದ್ದರಿಂದ ಗ್ರಾಹಕರ ಪ್ರಯಾಣದ ನಕ್ಷೆಯನ್ನು ನಿರ್ಮಿಸುವಲ್ಲಿ ನೀವು ಅನುಸರಿಸಬಹುದಾದ ಕೆಲವು ಸಾಮಾನ್ಯ ಹಂತಗಳಿವೆ ಮೊದಲ ಮತ್ತು ಅಗ್ರಗಣ್ಯವಾದದ್ದು ವಯಸ್ಸನ್ನು ಗೊತ್ತುಮಾಡಿಕೊಳ್ಳುವುದು ಬೇರೆ ಬೇರೆ ವಯಸ್ಸಿನ ದೊಡ್ಡ ಗುಂಪನ್ನು ಹೊಂದಿರುವುದರಿಂದ ನಿಮ್ಮ ವಿಶಿಷ್ಟ ಬಳಕೆದಾರರು ಅನುಭವಿಸುತ್ತಿರುವ ಅನುಭವವನ್ನು ಕಂಡುಹಿಡಿಯುವಲ್ಲಿ ನಿಮ್ಮ ಪ್ರಯತ್ನಗಳು ಕೇಂದ್ರೀಕರಿಸುವುದಿಲ್ಲ ಆದ್ದರಿಂದ ಒಂದು ನಿರ್ದಿಷ್ಟ ವಯಸ್ಸಿನವರನ್ನು ಆಯ್ಕೆ ಮಾಡಿದರೆ ನಿಜವಾಗಿಯೂ ಕಂಡುಹಿಡಿಯಲು ಸಹಾಯ ಮಾಡುತ್ತದೆ ನಿರ್ದಿಷ್ಟವಾದ ಭೌಗೋಳಿಕತೆಯು ನಿಮ್ಮ ವಿಶಿಷ್ಟ ಗ್ರಾಹಕರನ್ನು ಪತ್ತೆಹಚ್ಚಲು ಅಥವಾ ಛಾಯೆ ನೀಡಲು ಸಹ ನಿಮಗೆ ಸಹಾಯ ಮಾಡುತ್ತದೆ ಇವು ಎರಡನ್ನು ನಾನು ಗ್ರಾಹಕರ ಪ್ರಯಾಣದ ನಕ್ಷೆಯನ್ನು ನಿರ್ಮಿಸಲು ತುಂಬಾ ಉಪಯುಕ್ತವೆಂದು ಕಂಡುಕೊಂಡಿದ್ದೇನೆ ಗ್ರಾಹಕರ ಪ್ರಯಾಣದ ನಕ್ಷೆಯನ್ನು ವಿವರಿಸುವ ಆರು ಹಂತಗಳು ಇವುಗಳಾಗಿವೆ ಮೊದಲ ನೋಟದಲ್ಲಿ ಇದು ತುಂಬಾ ಜಟಿಲವಾಗಿದೆ ಎಂದು ಕಾಣಿಸಬಹುದು ಆದರೆ ಅದು ನಿಜ ಅಲ್ಲ ಇದು ತುಂಬಾ ಸರಳವಾಗಿದೆ ಮೊದಲನೆಯದು ನಿಮ್ಮ ಸ್ವಂತ ಅನುಭವವನ್ನು ಬಳಸುವುದುನಿಮ್ಮ ಗ್ರಾಹಕರು ಏನು ಮಾಡುತ್ತಿದ್ದಾರೆಂಬುದರ ಬಗ್ಗೆ ನಿಮ್ಮ ಸ್ವಂತ ದೃಷ್ಟಿ ಮತ್ತು ನಿಮ್ಮ ತಂಡದ ಅನುಭವದಿಂದ ಮತ್ತು ತಮ್ಮದೇ ಆದ ಒಳನೋಟಗಳೊಂದಿಗೆ ಬರಲು ಮತ್ತು ಕಾಲಾನುಕ್ರಮದಲ್ಲಿ ಅವರೆಲ್ಲರನ್ನೂ ಒಟ್ಟಿಗೆ ಜೋಡಿಸುವಂತೆ ಕೇಳಿಕೊಳ್ಳಿ ಇದು ಮೊದಲು ಮುಂದಿನ ಮತ್ತು ನಂತರ ಮುಂದಿನದು ಮತ್ತು ನೀವು ಈ ಎಲ್ಲವನ್ನುವಿವರವಾಗಿ ಜೋಡಿಸಿಕೊಳ್ಳಿ ಆದ್ದರಿಂದ ನಾನು ಇದನ್ನೇ ಗ್ರಾಹಕರ ಅನುಭವದ ಹಂತ ಎಂದು ಅರ್ಥೈಸುತ್ತೇನೆ ಒಂದು ಹೆಜ್ಜೆಗೆ ಒಂದು ಜಿಗುಟಾದ ಟಿಪ್ಪಣಿಯನ್ನು ಬಳಸುವುದರಿಂದ ನೀವು ಗೊಂದಲಕ್ಕೆ ಒಳಗಾಗುವುದ್ದಿಲ್ಲ ಮತ್ತು ನೀವು ನಿಮ್ಮ ತಂಡ ದೊಂದಿಗೆ ಚರ್ಚೆಯನ್ನು ನಡೆಸಬಹುದು ಮತ್ತು ಅವು ತಾರ್ಕಿಕವಾಗಿ ಅರ್ಥವನ್ನು ನೀಡುತ್ತದೆಯೇ ಎಂದು ನೋಡಬಹುದು ನಿಮ್ಮ ಗ್ರಾಹಕರು ಏನು ಮಾಡುತ್ತಿದ್ದರೆ ಅದನ್ನು ನಿಮ್ಮ ತಂಡವು ನೋಡಿತು ಸರಿ ಆದ್ದರಿಂದ ನೀವು ಅವುಗಳನ್ನು ಕಾಲಾನುಕ್ರಮದಲ್ಲಿ ಜೋಡಿಸುತ್ತಿರುವ ಮೂರನೇ ಹಂತವಾಗಿದೆ ಮೊದಲನೆಯದು ಇದು ಮುಂದಿನದು ಇದನ್ನು ನಂತರ ಇದನ್ನುನೀವು ಮಾಡುತ್ತಿದ್ದೀರಿ ನಂತರ ನೀವು ಕ್ಷೇತ್ರಕ್ಕೆ ಹೋಗಿ ನಿಜವಾದ ಗ್ರಾಹಕರನ್ನು ಸಂದರ್ಶಿಸಿ ಆದ್ದರಿಂದ ಅದು 4 ನೇ ಹಂತವಾಗಿರುತ್ತದೆ ನಾನು ಶ್ರೀಮತಿ ಅವ್ನಿ ಬಳಿಗೆ ಹೋದೆನೋ ಹಾಗೆ ಹೆಚ್ಚು ಹೆಚ್ಚು ಜನರನ್ನು ಸಂದರ್ಶಿಸುವ ಮೂಲಕ ಮತ್ತು ಅವರು ನಮ್ಮ ವಯಸ್ಸು ಮತ್ತು ಭೌಗೋಳಿಕ ವರ್ಗಕ್ಕೆ ಸರಿಹೊಂದುತ್ತಾರೆಯೇ ಎಂದು ನೋಡುವ ಮೂಲಕ ನಿಮ್ಮ ಸ್ವಂತ ವ್ಯಕ್ತಿತ್ವವನ್ನು ನೀವು ತಲುಪಬಹುದು ಈಗ ನಿಮ್ಮ ಗ್ರಾಹಕರ ಪ್ರಯಾಣದ ನಕ್ಷೆಗೆ ಹಿಂತಿರುಗಿ ಹೋಗಿ ನೋಡಿ ಮತ್ತು ನೀವು ಯೋಚಿಸುವ ಹೊಸ ಹೊಸ ಒಳನೋಟವನ್ನು ನೀವು ಕಂಡುಕೊಂಡಿದ್ದೀರಾ ವಾಹ್ ನಾನು ಈ ಬಗ್ಗೆ ಯೋಚಿಸಲಿಲ್ಲ ನಾನು ಗ್ರಾಹಕರ ನಿರ್ದಿಷ್ಟ ವ್ಯಕ್ತಿತ್ವವನ್ನು ಊಹಿಸಿದ್ದೆ ಅವರು ಹೀಗಿರಬೇಕು ಎಂದು ನಾನು ಭಾವಿಸಿದ್ದೆ ಆದರೆ ಅವರು ನಿಜವಾಗಿ ಈ ರೀತಿ ಹೊರಹೊಮ್ಮುತ್ತಿದ್ದಾರೆ ಆದ್ದರಿಂದ ನೀವು ನಿಜವಾಗಿಯೂ ಕೆಲವು ತಿದ್ದುಪಡಿಗಳನ್ನು ಮಾಡಬಹುದು " ಮತ್ತು ಮುಖ್ಯವಾಗಿ ಅವರು ಎಲ್ಲಿ ಭಾವನಾತ್ಮಕವಾಗಿ ಹೆಚ್ಚು ಎಂದರೆ ಅವರು ತುಂಬಾ ಸಂತೋಷವಾಗಿದ್ದಾರೆ ಭಾವನಾತ್ಮಕವಾಗಿ ಕಡಿಮೆ ಎಂದರೆ ಅವರು ತುಂಬಾ ದುಃಖಿತರಾಗಿದ್ದಾರೆ ಅಥವಾ ಅವರು ಕೊರಗುತ್ತಿದ್ದಾರೆ ಆದ್ದರಿಂದ ಅವುಗಳನ್ನು ಗುರುತಿಸಿ ಸರಳ ನಗು ಮತ್ತು ದುಃಖದ ಮುಖ ದಿಂದ ಪ್ರಾರಂಭಿಸಿ ನಿಮ್ಮ ಜಿಗುಟಾದ ಟಿಪ್ಪಣಿಯಲ್ಲಿ ಮಾಡಿ ಮತ್ತು ಚೆನ್ನಾಗಿರಬೇಕು ನೀವು ಸಂಪೂರ್ಣ ಗ್ರಾಹಕ ಪ್ರಯಾಣದ ನಕ್ಷೆಯನ್ನು ಹೊಂದಿರುತ್ತೀರಿ ಸರಿ ಧನ್ಯವಾದ